ಮುಂಚಿನ ಪಠ್ಯದಲ್ಲಿ ನಾವು ಕಾರ್ಯಕ್ರಮದ ಶೈಕ್ಷಣಿಕ ಉದ್ದೇಶಗಳನ್ನು ನೋಡಿದ್ದೇವೆ ಇದು ಎಂಜಿನಿಯರಿಂಗ್ ಪ್ರೋಗ್ರಾಂನ ಪದವೀಧರರು ಪದವಿ ಮುಗಿದ 4 5 ವರ್ಷಗಳ ನಂತರ ಏನು ಮಾಡಬೇಕೆಂದು ನಿರೀಕ್ಷಿಸಲಾಗಿದೆ ಎಂದು ಹೇಳುತ್ತದೆ ಆದ್ದರಿಂದ ಈ ಕಾರ್ಯಕ್ರಮದ ಶೈಕ್ಷಣಿಕ ಉದ್ದೇಶಗಳು ನಿಜವಾಗಿಯೂ ಪದವೀಧರರ ಚಟುವಟಿಕೆಗಳೊಂದಿಗೆ ಸಾಧಿಸಬೇಕಾದ ಒಂದು ರೀತಿಯ ಗುರಿಯನ್ನು ಒದಗಿಸುತ್ತದೆ ತದನಂತರ ನಾವು ಕಾರ್ಯಕ್ರಮದ ನಿರ್ದಿಷ್ಟ ಪರಿಣಾಮಗಳನ್ನು ನೋಡಿದ್ದೇವೆ ಇದು ನಿರ್ದಿಷ್ಟ ಎಂಜಿನಿಯರಿಂಗ್ ಪ್ರೋಗ್ರಾಂನಿಂದ ಪದವಿಯ ಸಮಯದಲ್ಲಿ ಪದವೀಧರರಿಗೆ ಏನು ಮಾಡಲು ಸಾಧ್ಯವಾಗಬೇಕು ಎ೦ಬುವುದು ಕಾರ್ಯಕ್ರಮದ ನಿರ್ದಿಷ್ಟ ಪರಿಣಾಮಗಳು ನಿರ್ದಿಷ್ಟ ಶಾಖೆಗೆ ಬಹಳ ಅನುಗುನವಾಗಿವೆ ಅದು ಸಿವಿಲ್ ಎಂಜಿನಿಯರಿಂಗ್ ಆಗಿದ್ದರೆ ಎಲ್ಲಾ ಕಾರ್ಯಕ್ರಮದ ನಿರ್ದಿಷ್ಟ ಪರಿಣಾಮಗಳು ಸಿವಿಲ್ ಎಂಜಿನಿಯರಿಂಗ್ಗೆ ಸಂಬಂಧಿಸಿರಬೇಕು ಹಿಂದಿನ ಪಠ್ಯದಲ್ಲಿ ನಾವು ಅದನ್ನು ಅರ್ಥಮಾಡಿಕೊಂಡಿದ್ದೇವೆ ಪ್ರಸ್ತುತ ಪಠ್ಯಕ್ಕೆ ಬರೋಣ ಈ ಪಠ್ಯದ ಪರಿಣಾಮಗಳನ್ನು ನೋಡೋಣ ನಾವು ಸಂಕೀರ್ಣ ಎಂಜಿನಿಯರಿಂಗ್ ಸಮಸ್ಯೆಗಳ ಸ್ವರೂಪವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ಮತ್ತು ನಂತರ ನಾವು 12 ಪರಿಣಾಮಗಳಲ್ಲಿ 5 ಪರಿಣಾಮಗಳನ್ನು ಸಾಧಿಸಲು ಅನುಕೂಲವಾಗುವಂತಹ ಚಟುವಟಿಕೆಗಳನ್ನು ಗುರುತಿಸಲು ಅಥವಾ ಉದಾಹರಣೆ ನೀಡಲು ಪ್ರಯತ್ನಿಸುತ್ತೇವೆ ಅವು ಪಿಒ 1 ಮರುಸಂಗ್ರಹಿಸಲು ಕಾರ್ಯಕ್ರಮದ ಪರಿಣಾಮಗಳು ಎ೦ದರೆ ಏನು ಕಾರ್ಯಕ್ರಮದ ಪರಿಣಾಮಗಳು ಯಾವುದೇ ಎಂಜಿನಿಯರಿಂಗ್ ಕಾರ್ಯಕ್ರಮದ ಪದವೀಧರರು ಪದವಿಯ ಸಮಯದಲ್ಲಿ ಏನನ್ನು ಸಾಧಿಸರಬೇಕು ಎಂಬುವುದು ಈ ಕಾರ್ಯಕ್ರಮದ ಪರಿಣಾಮಗಳು ವಿಭಾಗದ ಅನಿರ್ದಿಷ್ಟವಾಗಿವೆ ಅಂದರೆ ಎಲ್ಲಾ ಎಂಜಿನಿಯರಿಂಗ್ ಕಾರ್ಯಕ್ರಮಗಳ ಪದವೀಧರರು ಈ ಕಾರ್ಯಕ್ರಮದ ಪರಿಣಾಮಗಳನ್ನು ಸಾಧಿಸಬೇಕು ಮತ್ತು ಅವುಗಳನ್ನು ರಾಷ್ಟ್ರೀಯ ಮಾನ್ಯತಾ ಮಂಡಳಿಯು ಗುರುತಿಸುತ್ತದೆ ಆದ್ದರಿಂದ ಮಾನ್ಯತೆಯ ಪ್ರಸ್ತುತ ಸನ್ನಿವೇಶದಲ್ಲಿ ಯಾವುದೇ ಸಂಸ್ಥೆಯು ಕಾರ್ಯಕ್ರಮದ ಪರಿಣಾಮಗಳನ್ನು ಬರೆಯುವ ಅಥವಾ ಬದಲಾಯಿಸುವ ಆಯ್ಕೆಯನ್ನು ಹೊಂದಿಲ್ಲ ವಿವಿಧ ಸಂಸ್ಥೆಗಳು ನೀಡಿದ ಪ್ರತಿಕ್ರಿಯೆಯ ಆಧಾರದ ಮೇಲೆ ಅವು ಸಮಯದೊಂದಿಗೆ ಬದಲಾಗಬಹುದು ಆದರೆ ಕೆಲವು ವರ್ಷಗಳಿಗೊಮ್ಮೆ ಆ ರೀತಿಯ ಮಾರ್ಪಾಡುಗಳು ನಡೆಯುತ್ತವೆ ಈಗಿನಂತೆ ಎನ್ಬಿಎ ಬಹಳ ಹೊಂದಾಣಿಕೆಯಾಗುತ್ತವೆ ವಾಷಿಂಗ್ಟನ್ ಅಕಾರ್ಡ್ ನಿಜವಾಗಿಯೂ ಒಪ್ಪಂದವಾಗಿದ್ದು ಇದರಲ್ಲಿ ವಾಷಿಂಗ್ಟನ್ ಒಪ್ಪಂದಕ್ಕೆ ಸಹಿ ಹಾಕಿದ ಎಲ್ಲಾ ದೇಶಗಳು ತಮ್ಮ ಕಾರ್ಯಕ್ರಮಗಳನ್ನು ವಾಷಿಂಗ್ಟನ್ ಅಕಾರ್ಡ್ ಗುರುತಿಸಿದ ಸ್ನಾತಕ ಗುಣವಿಶೇಷಕಗಳ ಪ್ರಕಾರ ನಡೆಸುವುದಾಗಿ ಬದ್ಧವಾಗಿವೆ ನಾವು ಸ್ನಾತಕ ಗುಣವಿಶೇಷಕಗಳನ್ನು ನಿಖರವಾಗಿ ನಕಲಿಸಬೇಕಾಗಿಲ್ಲ ಆದರೆ ಪ್ರತಿ ದೇಶವು ತಮ್ಮ ಸ್ನಾತಕ ಗುಣವಿಶೇಷಕಗಳನ್ನು ಅಥವಾ ಕಾರ್ಯಕ್ರಮದ ಪರಿಣಾಮಗಳನ್ನು ವಾಷಿಂಗ್ಟನ್ ಅಕಾರ್ಡ್ನ ಸ್ನಾತಕ ಗುಣವಿಶೇಷಕಗಳ ಪ್ರಕಾರ ಪುನಃ ಬರೆಯುತ್ತದೆ ಭಾರತವೂ ಅದನ್ನೇ ಮಾಡಿದೆ ಅಲ್ಲಿ ಕಾರ್ಯಕ್ರಮದ ಪರಿಣಾಮಗಳ ಸಂಖ್ಯೆ 12 ಎಬಿಇಟಿಯಂತಹ ಕೆಲವು ಸಂದರ್ಭಗಳಲ್ಲಿ ಅವು 11 ಆಗಿವೆ ಆದರೆ ನೀವು ಅವರನ್ನು ಒಟ್ಟಿಗೆ ನೋಡಿದಾಗ ಅವು ವಾಷಿಂಗ್ಟನ್ ಅಕಾರ್ಡ್ನ ಮನೋಭಾವಕ್ಕೆ ಅನುಗುಣವಾಗಿರುತ್ತವೆ ಎಲ್ಲಾ 12 ಕಾರ್ಯಕ್ರಮದ ಪರಿಣಾಮಗಳನ್ನು ಸಾಧಿಸಬೇಕಾಗಿದೆ ನಾವು ಅದನ್ನು ನೋಡುವಂತೆ ನೀವು ಸಾಧಿಸಲು ಬಯಸುವ ಒಂದೇ ಮಟ್ಟಕ್ಕೆ ಅವೆಲ್ಲವನ್ನೂ ಸಾಧಿಸುವುದು ಅಷ್ಟು ಸುಲಭವಲ್ಲ ಆದ್ದರಿಂದ ನಾವು ಅದನ್ನು ಒಪ್ಪಿಕೊಳ್ಳುತ್ತೇವೆ ಆರಂಭದಲ್ಲಿ ಎಲ್ಲಾ ಎಂಜಿನಿಯರಿಂಗ್ ಕಾರ್ಯಕ್ರಮಗಳಿಂದ ಅಥವಾ ಅದರಿಂದ ಪದವಿ ಪಡೆಯುವ ವಿದ್ಯಾರ್ಥಿಗಳಿಂದ ಒಂದೇ ಪರಿಣಾಮವನ್ನು ಪಡೆಯಲಾಗುವುದಿಲ್ಲ ಅವುಗಳನ್ನು ಒಂದೇ ಮಟ್ಟಕ್ಕೆ ತಲುಪಲು ಸಾಧ್ಯವಾಗದಿದ್ದರೆ ಏನಾಗುತ್ತದೆ ಪ್ರತಿಯೊಂದು ಕಾರ್ಯಕ್ರಮ ಪ್ರತಿ ಪಿಒಗೆ ಅನ್ನು ನೀವು ಸಂಯೋಜಿಸುವ ಸಂಖ್ಯೆಗೆ 50 ಅಥವಾ 30 ಮಟ್ಟದಲ್ಲಿ ನೀವು ನಿಮಗಾಗಿ ವ್ಯಾಖ್ಯಾನಿಸಬಹುದು ಆದ್ದರಿಂದ ಎಲ್ಲಾ ಕಾರ್ಯಕ್ರಮದ ಪರಿಣಾಮಗಳನ್ನು ಒಂದೇ ಮಟ್ಟಕ್ಕೆ ಪಡೆಯುವುದು ಕಡ್ಡಾಯವಲ್ಲ ಪಿಒಗಳ ಅಥವಾ ವರ್ಗಾಯಿಸಬಹುದಾದ ಕೌಶಲ್ಯ ಎಂದೂ ಕರೆಯುತ್ತಾರೆ ಪಿಒಗಳು ಸಂದರ್ಭೋಚಿತ ಜ್ಞಾನವನ್ನು ಉಲ್ಲೇಖಿಸುತ್ತವೆ ನೀವು ಮಾತನಾಡುವ ಯಾವುದೇ ಎಂಜಿನಿಯರಿಂಗ್ ಸಮಸ್ಯೆಯ ಒಂದು ವಾದಾಯೆಂದರೆ ನೈಜ ಜಗತ್ತಿನಲ್ಲಿ ಎಂಜಿನಿಯರಿಂಗ್ ಸಮಸ್ಯೆ ಯಾವಾಗಲೂ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿರುತ್ತದೆ ನಾನು ಈ ಸಮಸ್ಯೆಯನ್ನು ಪರಿಹರಿಸುತ್ತಿದ್ದೇನೆ ಮತ್ತು ಪರಿಹಾರವು ಸಾರ್ವತ್ರಿಕವಾಗಿ ಅನ್ವಯಿಸುತ್ತದೆ ಎ೦ದು ಇದರ ಅರ್ಥ ಅಲ್ಲ ಆದ್ದರಿಂದ ನೈಜ ಜಗತ್ತಿನ ಎಂಜಿನಿಯರಿಂಗ್ ಸಮಸ್ಯೆಗಳನ್ನು ನೀವು ಗುರುತಿಸುವಾಗ ಅಥವಾ ರೂಪಿಸುವಾಗ ಸಾಕಷ್ಟು ಸಂದರ್ಭೋಚಿತ ಜ್ಞಾನವು ಸೇರಿಕೊಳ್ಳುತ್ತದೆ ಅದನ್ನು ಯಾವುದೇ ಎಂಜಿನಿಯರ್ ಮೆಚ್ಚಬೇಕಾಗಿದೆ ವಾಷಿಂಗ್ಟನ್ ಅಕಾರ್ಡ್ನಿಂದ ನಿರೂಪಿಸಲ್ಪಟ್ಟ ಸಂಕೀರ್ಣ ಎಂಜಿನಿಯರಿಂಗ್ ಸಮಸ್ಯೆಗಳು ಯಾವುವು ಅವು ವ್ಯಾಪಕವಾದ ಅಥವಾ ಸಂಘರ್ಷದ ತಾಂತ್ರಿಕ ಎಂಜಿನಿಯರಿಂಗ್ ಮತ್ತು ಇತರ ಸಮಸ್ಯೆಗಳನ್ನು ಒಳಗೊಂಡಿರುತ್ತವೆ ಇತರ ಸಮಸ್ಯೆಗಳು ಯಾವುವು ನೀವು ಸಮಸ್ಯೆಯ ಬಗ್ಗೆ ಮಾತನಾಡುವಾಗ ನೀವು ನೈಜ ಪ್ರಪಂಚದ ಸಮಸ್ಯೆಯನ್ನು ತೆಗೆದುಕೊಳ್ಳುವಾಗ ನೀವು ಯಾವುದೇ ಪರಿಹಾರವನ್ನು ಉತ್ಪಾದಿಸಿದರೂ ಅದು ಸಮರ್ಪಕವಾಗಿರಬಹುದು ಅಥವಾ ಅದು ಸಮಾಜದ ಒಂದು ನಿರ್ದಿಷ್ಟ ವಿಭಾಗದ ಅವಶ್ಯಕತೆಗಳನ್ನು ಪೂರೈಸಬಹುದು ಆದರೆ ಸಮಾಜದ ಇತರ ಭಾಗಕ್ಕೆ ಅದರಿಂದ ನಕಾರಾತ್ಮಕ ರೀತಿಯಲ್ಲಿ ಪರಿಣಾಮ ಬೀರಬಹುದು ಹಾಗಾದರೆ ನಾವು ಯಾರ ಅವಶ್ಯಕತೆಗಳನ್ನು ಪೂರೈಸಲು ಪ್ರಯತ್ನಿಸುತ್ತಿದ್ದೇವೆ ಅನೇಕ ಎಂಜಿನಿಯರಿಂಗ್ ಸಮಸ್ಯೆಗಳು ನಿಜವಾಗಿಯೂ ಸಂಕೀರ್ಣವಾಗಿವೆ ಅ೦ದರೆ ಅದರಲ್ಲಿ ವ್ಯಾಪಕವಾದ ಮತ್ತು ಸಂಘರ್ಷದ ಸಮಸ್ಯೆಗಳಿವೆ ನೀವು ಸಂಕೀರ್ಣ ಎಂಜಿನಿಯರಿಂಗ್ ಸಮಸ್ಯೆಯ ಬಗ್ಗೆ ಮಾತನಾಡುವಾಗ ಇದಕ್ಕೆ ಯಾವುದೇ ಸ್ಪಷ್ಟ ಪರಿಹಾರವಿಲ್ಲ ಇದು ಅಧ್ಯಾಯದ ಅಂತ್ಯದ ಸಮಸ್ಯೆಯ೦ತಲ್ಲ ನಿಮ್ಮ ಬಳಿ ಒಂದೇ ಒಂದು ನಿರ್ದಿಷ್ಟ ಪರಿಹಾರವಿದೆ ಪಠ್ಯ ಪುಸ್ತಕದಲ್ಲಿನ ಅಧ್ಯಾಯದ ಹೆಚ್ಚಿನ ಸಮಸ್ಯೆಗಳಿಗೆ ಒಂದೇ ಪರಿಹಾರ ಲಭ್ಯವಿದೆ ಇಲ್ಲಿ ನೈಜ ಪ್ರಪಂಚದ ಎಂಜಿನಿಯರಿಂಗ್ ಸಮಸ್ಯೆಗೆ ಒಂದೇ ಪರಿಹಾರವಿಲ್ಲ ಮತ್ತು ಸ್ಪಷ್ಟ ಪರಿಹಾರವೂ ಇಲ್ಲ ಮತ್ತು ಅದರ ಮತ್ತೊಂದು ವೈಶಿಷ್ಟ್ಯವೆಂದರೆ ಅವು ವ್ಯಾಪಕವಾಗಿ ವಿಭಿನ್ನ ಅಗತ್ಯಗಳನ್ನು ಹೊಂದಿರುವ ಹೊಣೆಗಾರರ ವಿಭಿನ್ನ ಗುಂಪುಗಳನ್ನು ಒಳಗೊಂಡಿರುತ್ತವೆ ಮತ್ತು ವ್ಯಾಪಕವಾಗಿ ಬದಲಾಗುತ್ತಿರುವ ಈ ಅಗತ್ಯಗಳನ್ನು ಅನೇಕ ಬಾರಿ ಪರಿಹರಿಸಬಹುದಾದ ಸಮಸ್ಯೆಗೆ ರಾಜಿ ಮಾಡಲಾಗುವುದಿಲ್ಲ ನಂತರ ಇಡೀ ಸಮಸ್ಯೆಯು ರಾಜಕೀಯವಾಗಲು ಪ್ರಾರಂಭವಾಗುತ್ತದೆ ಇದರರ್ಥ ನೀವು ಯಾವ ಗುಂಪನ್ನು ಭೇಟಿಯಾಗಲು ಪ್ರಯತ್ನಿಸುತ್ತಿದ್ದೀರಿ ಅಥವಾ ಯಾರನ್ನು ತೃಪ್ತಿಪಡಿಸುತ್ತಿದ್ದೀರಿ ಮತ್ತು ಸಮಾಜದ ಯಾವ ವಿಭಾಗದ ಮೇಲೆ ಅದು ನಕಾರಾತ್ಮಕ ಪರಿಣಾಮ ಬೀರಲಿದೆ ಮತ್ತು ಅವು ಒಂದು ಶ್ರೇಣಿಯಲ್ಲಿ ಗಮನಾರ್ಹ ಪರಿಣಾಮಗಳನ್ನು ಬೀರುತ್ತವೆ ಒಂದು ಸನ್ನಿವೇಶದಲ್ಲಿ ಪರಿಹಾರವು ಕೆಲವು ಸಂದರ್ಭಗಳಲ್ಲಿ ಅಪೇಕ್ಷಣೀಯವಾಗಿರಬಹುದು ಮತ್ತು ಇತರ ಕೆಲವು ಸಂದರ್ಭಗಳಲ್ಲಿ ಅದು ವಿಭಿನ್ನವಾಗಿರುತ್ತದೆ ಉದಾಹರಣೆಗೆ ನಗರದ ಸನ್ನಿವೇಶದಲ್ಲಿ ನೀಡಲಾಗುವ ಪರಿಹಾರವು ಒಂದು ರೀತಿಯ ಪರಿಣಾಮಗಳನ್ನು ಬೀರುತ್ತದೆ ಆದರೆ ಅದೇ ಪರಿಹಾರವನ್ನು ಗ್ರಾಮೀಣ ಸಂದರ್ಭದಲ್ಲಿ ಅನ್ವಯಿಸಲು ನೀವು ಪ್ರಯತ್ನಿಸಿದರೆ ನಿಮಗೆ ನಕಾರಾತ್ಮಕ ಪರಿಣಾಮಗಳು ದೊರಕಬಹುದು ಇದು ಸಂಕೀರ್ಣ ಎಂಜಿನಿಯರಿಂಗ್ ಸಮಸ್ಯೆಗಳ ಮತ್ತೊಂದು ಲಕ್ಷಣವಾಗಿದೆ ಸಂಕೀರ್ಣ ಎಂಜಿನಿಯರಿಂಗ್ ಸಮಸ್ಯೆಯು ಹಲವಾರು ಭಾಗಗಳನ್ನು ಮತ್ತು ಹಲವಾರು ಉಪ ಸಮಸ್ಯೆಗಳನ್ನು ಹೊಂದಿದೆ ಅವೆಲ್ಲವನ್ನೂ ಒಟ್ಟಿಗೆ ಸಂಯೋಜಿಸಬೇಕಾಗುತ್ತದೆ ಸಂಕೀರ್ಣ ಎಂಜಿನಿಯರಿಂಗ್ ಸಮಸ್ಯೆಗಳ ಕೆಲವು ಉದಾಹರಣೆಗಳನ್ನು ನೋಡೋಣ ಶುಷ್ಕ ವಲಯದ ಹಳ್ಳಿಗಳ ಗುಂಪಿಗೆ ನೀರಾವರಿ ಮತ್ತು ಕುಡಿಯುವ ನೀರು ಸರಬರಾಜು ಮಾಡಲು ಯೋಜಿಸುವುದು ಸಮಸ್ಯೆಯಾಗಿದೆ ಆದ್ದರಿಂದ ಇದು ನಾವು ಈಗ ಪ್ರಸ್ತಾಪಿಸಿದ ವೈಶಿಷ್ಟ್ಯಗಳಿಗೆ ಕೊಂಡೊಯ್ಯುತ್ತದೆ ಈ ರೀತಿಯ ಸಮಸ್ಯೆಯನ್ನು ಪರಿಹರಿಸಲು ಅನ್ವಯವಾಗುವ ಎಲ್ಲ ವೈಶಿಷ್ಟ್ಯಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ನದಿ ಜಲಾನಯನ ಪ್ರದೇಶದಲ್ಲಿ ಲಭ್ಯವಿರುವ ನೀರು ಮತ್ತು ಅದರ ಬಳಕೆಯನ್ನು ನಿರ್ವಹಿಸಲು ಸಲಕರಣೆಗಳ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಿ ಪ್ರಸ್ತುತ ನಿಮಗೆ ತಿಳಿದಿರುವಂತೆ ಪ್ರತಿ ನದಿ ಜಲಾನಯನ ಪ್ರದೇಶವು ಏಕಕಾಲೀನ ವಿಷಯವಾಗಿರುವುದರಿಂದ ದೇಶದ ವಿವಿಧ ರಾಜ್ಯಗಳ ನಡುವೆ ಯಾವಾಗಲೂ ಬಹಳ ದೊಡ್ಡ ವಿವಾದಗಳಾಗುತ್ತವೆ ಆದ್ದರಿಂದ ಲಭ್ಯವಿರುವ ನೀರಿನ ಸಂಪನ್ಮೂಲಗಳ ನಿರ್ವಹಣೆಗೆ ಸಂಬಂಧಿಸಿದ ಸಮಸ್ಯೆಯನ್ನು ನಿಜವಾಗಿಯೂ ಪರಿಹರಿಸಲು ಪ್ರಯತ್ನಿಸುವುದು ಬಹಳ ಸಂಕೀರ್ಣವಾದ ಸಮಸ್ಯೆಯಾಗಿದೆ 2 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವ ಪಟ್ಟಣದಲ್ಲಿ ದೊಡ್ಡ ಪ್ರಮಾಣದ ಬಡ ಮತ್ತು ಮಧ್ಯಮ ವರ್ಗದ ಮನೆಗಳ ನಿರ್ಮಾಣಕ್ಕೆ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಿ ಸಣ್ಣ ಪಟ್ಟಣಗಳಿಗೆ ಹೋಲಿಸಿದರೆ ನಗರದಲ್ಲಿ ಸಮಸ್ಯೆಗಳು ವಿಭಿನ್ನವಾಗಿವೆ ನಗರ ಅಥವಾ ಜಿಲ್ಲೆಗೆ ವಿದ್ಯುತ್ ಸರಬರಾಜಿನ ಗುಣಮಟ್ಟವನ್ನು ಸುಧಾರಿಸಿ ನಾವೆಲ್ಲರೂ ಇದನ್ನು ಅನುಭವಿಸಿದ್ದೇವೆ ಎಂದು ನಾನು ಭಾವಿಸುತ್ತೇನೆ ವಿದ್ಯುತ್ ಸರಬರಾಜಿನ ಗುಣಮಟ್ಟವು ಎಂದಿಗೂ ತೃಪ್ತಿಕರವಾಗಿಲ್ಲ ಮತ್ತು ಇವುಗಳನ್ನು ಪರಿಹರಿಸುವುದು ತುಂಬಾ ಸುಲಭವಲ್ಲ ಮತ್ತು ಜನರು ಸಾಮಾನ್ಯ ಪರಿಹಾರದೊಂದಿಗೆ ಯಾವುದೇ ಉದ್ದೇಶಿತ ಪರಿಹಾರದೊಂದಿಗೆ ಒಪ್ಪುವುದಿಲ್ಲ ಮಾನವರು ಮತ್ತು ಆನೆಗಳ ನಡುವೆ ಸಂಘರ್ಷವಿಲ್ಲದೆ ಆನೆ ವಲಯವನ್ನು ನಿರ್ವಹಿಸಲು ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಿ ಇದು ದೇಶದ ದಕ್ಷಿಣ ರಾಜ್ಯಗಳಲ್ಲಿಯೂ ಇತ್ತೀಚೆಗೆ ಅನುಭವಿಸಿದ ಸಮಸ್ಯೆಯಾಗಿದೆ ಮಾನವ ಜನಸಂಖ್ಯೆಯು ಹೆಚ್ಚಾದಾಗ ಆನೆಗಳು ಚಲಿಸುವ ಆನೆ ವಲಯಗಳನ್ನು ಜನರು ಅತಿಕ್ರಮಿಸಬಹುದು ನೀವು ಇದನ್ನು ದಾಟಿದ ನಂತರ ಮಾನವರು ಮತ್ತು ಆನೆಗಳ ನಡುವೆ ಯಾವಾಗಲೂ ಸಂಘರ್ಷವಿರುತ್ತದೆ ಈಗ ನೀವು ವಲಯವನ್ನು ಹೇಗೆ ನಿರ್ವಹಿಸುತ್ತೀರಿ ಎಂಬುದು ತಾಂತ್ರಿಕ ಮತ್ತು ಸಂಕೀರ್ಣ ಸಾಮಾಜಿಕ ಸಮಸ್ಯೆಯಾಗಿದೆ ಈಗ ಸಂಕೀರ್ಣ ಎಂಜಿನಿಯರಿಂಗ್ ಚಟುವಟಿಕೆಗಳು ಯಾವುವು ಮೊದಲನೆಯದಾಗಿ ಸಂಕೀರ್ಣ ಎಂಜಿನಿಯರಿಂಗ್ ಚಟುವಟಿಕೆಯು ವೈವಿಧ್ಯಮಯ ಸಂಪನ್ಮೂಲಗಳ ಬಳಕೆಯನ್ನು ಒಳಗೊಂಡಿರುತ್ತದೆ ಇಲ್ಲಿ ಸಂಪನ್ಮೂಲಗಳು ಎಂದರೆ ಜನರು ಹಣ ಉಪಕರಣಗಳು ವಸ್ತುಗಳು ಮಾಹಿತಿ ಮತ್ತು ತಂತ್ರಜ್ಞಾನಗಳು ಮತ್ತು ಚಟುವಟಿಕೆಗಳು ವ್ಯಾಪಕವಾದ ಅಥವಾ ಸಂಘರ್ಷದ ತಾಂತ್ರಿಕ ಎಂಜಿನಿಯರಿಂಗ್ ಅಥವಾ ಇತರ ಸಮಸ್ಯೆಗಳ ನಡುವಿನ ಪರಸ್ಪರ ಕ್ರಿಯೆಗಳಿಂದ ಉಂಟಾಗುವ ಮಹತ್ವದ ಸಮಸ್ಯೆಗಳ ಪರಿಹಾರವನ್ನು ಒಳಗೊಂಡಿರಬೇಕು ಇದರರ್ಥ ಸಂಕೀರ್ಣ ಎಂಜಿನಿಯರಿಂಗ್ ಚಟುವಟಿಕೆಗಳು ಯಾವಾಗಲೂ ಅವುಗಳನ್ನು ಒಟ್ಟಿಗೆ ಬಳಸುವುದಕ್ಕಾಗಿ ಅಥವಾ ಈ ಎಲ್ಲ ಸಮಸ್ಯೆಗಳನ್ನು ಒ೦ದರ೦ತೆ ಪರಿಗಣಿಸುತ್ತದೆ ಮತ್ತು ಅದಕ್ಕಾಗಿ ಪರಿಹಾರವನ್ನು ಕಂಡುಹಿಡಿಯಲು ಮಾತ್ರ ಪ್ರಯತ್ನಿಸುತ್ತವೆ ಇದು ಎಂಜಿನಿಯರಿಂಗ್ ತತ್ವಗಳ ಜ್ಞಾನದ ಸೃಜನಾತ್ಮಕ ಬಳಕೆಯನ್ನು ಒಳಗೊಂಡಿರುತ್ತದೆ ಇದು ಹಿಂದಿನ ಅನುಭವಗಳನ್ನು ಮೀರಿ ವಿಸ್ತರಿಸಬಹುದು ಪ್ರಸ್ತುತ ಸಂಕೀರ್ಣ ಎಂಜಿನಿಯರಿಂಗ್ ಸಮಸ್ಯೆಗೆ ಪರಿಹಾರವನ್ನು ಒದಗಿಸಲು ಹಿಂದಿನ ಯಾವುದೇ ಅನುಭವವಿಲ್ಲದಿರಬಹುದು ಈಗ ನಾವು ಪ್ರಾಬ್ಲಮ್ ಔಟ್ಕಮ್ 1 ಕ್ಕೆ ಬರೋಣ ಇದನ್ನು ಎಂಜಿನಿಯರಿಂಗ್ ಜ್ಞಾನ ಎಂದು ಲೇಬಲ್ ಮಾಡಲಾಗಿದೆ ಸಂಕೀರ್ಣ ಎಂಜಿನಿಯರಿಂಗ್ ಸಮಸ್ಯೆಗಳ ಪರಿಹಾರಕ್ಕೆ ಗಣಿತ ವಿಜ್ಞಾನ ಎಂಜಿನಿಯರಿಂಗ್ ಮೂಲಭೂತ ಮತ್ತು ಎಂಜಿನಿಯರಿಂಗ್ ಪರಿಣತಿಯ ಜ್ಞಾನವನ್ನು ಅನ್ವಯಿಸಿ ಎಂದು ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಅದರಲ್ಲಿರುವ ಎಲ್ಲಾ ಮುಖ್ಯಪದಳೊಂದಿಗೆ ನಾವು ಸ್ವಲ್ಪ ಸಮಯವನ್ನು ಕಳೆಯೋಣ ವಾಸ್ತವವಾಗಿ ಈ ವಾಕ್ಯವನ್ನು ಹಿಮ್ಮುಖಗೊಳಿಸಬಹುದಾಗಿತ್ತು ನಾನು ಇದನ್ನು ಗಣಿತ ವಿಜ್ಞಾನ ಎಂಜಿನಿಯರಿಂಗ್ ಮೂಲಭೂತ ಮತ್ತು ಎಂಜಿನಿಯರಿಂಗ್ ಪರಿಣತಿಯ ಜ್ಞಾನವನ್ನು ಅನ್ವಯಿಸುವ ಸಂಕೀರ್ಣ ಎಂಜಿನಿಯರಿಂಗ್ ಸಮಸ್ಯೆಗಳನ್ನು ಪರಿಹರಿಸಿ ಎಂದೂ ಹೇಳಬಲ್ಲೆ ಆದ್ದರಿಂದ ಸಂಕೀರ್ಣ ಎಂಜಿನಿಯರಿಂಗ್ ಸಮಸ್ಯೆಯನ್ನು ಪರಿಹರಿಸುವುದು ಇದರ ತಿರುಳು ಆದರೆ ನೀವು ಈ ಎಂಜಿನಿಯರಿಂಗ್ ಸಮಸ್ಯೆಗಳನ್ನು ಯಾವುದೇ ಅರ್ಥಗರ್ಭಿತ ರೀತಿಯಲ್ಲಿ ಅಥವಾ ತಾತ್ಕಾಲಿಕ ರೀತಿಯಲ್ಲಿ ಅಥವಾ ಪ್ರಯೋಗ ಮತ್ತು ದೋಷದಿಂದ ಪರಿಹರಿಸಲು ಬಯಸುವುದಿಲ್ಲ ನೀವು ಅದನ್ನು ಗಣಿತ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ಮೂಲಭೂತ ಜ್ಞಾನವನ್ನು ವ್ಯವಸ್ಥಿತ ರೀತಿಯಲ್ಲಿ ಅನ್ವಯಿಸುವ ಮೂಲಕ ಪರಿಹರಿಸಲು ಬಯಸುವಿರಿ ಕಾರ್ಯಕ್ರಮದ ಪರಿಣಾಮಗಳನ್ನು ಯಾವುದು ರೂಪಿಸುತ್ತದೆ ಕೆಲವು ಅರ್ಥದಲ್ಲಿ ಬಹುಪಾಲು ಎಂಜಿನಿಯರಿಂಗ್ ಪಠ್ಯಕ್ರಮಗಳು ಮುಖ್ಯವಾಗಿ ಈ ಪರಿಣಾಮವನ್ನು ತಿಳಿಸುತ್ತವೆ ನೀವು ಯಾವುದೇ ಎಂಜಿನಿಯರಿಂಗ್ ಪಠ್ಯಕ್ರಮವನ್ನು ತೆಗೆದುಕೊಂಡರೆ ಒಬ್ಬರು ಎಂಜಿನಿಯರಿಂಗ್ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ಪಠ್ಯಕ್ರಮಗಳ ನಡುವೆ ವ್ಯತ್ಯಾಸವನ್ನು ಹೊಂದಿರಬೇಕು ಉದಾಹರಣೆಗೆ ಥರ್ಮೋಡೈನಾಮಿಕ್ಸ್ ಪಠ್ಯಕ್ರಮ ಎಂಜಿನಿಯರಿಂಗ್ ವಿಜ್ಞಾನ ಪಠ್ಯಕ್ರಮವನ್ನು ಹೊ೦ದಿರುತ್ತದೆ ಆದರೆ ಯಾವುದೇ ಶಾಖ ವರ್ಗಾವಣೆ ಥರ್ಮಲ್ ಎಂಜಿನಿಯರಿಂಗ್ ಅಡಿಯಲ್ಲಿ ಶಾಖ ವರ್ಗಾವಣೆ ಸಾಧನಗಳ ವಿನ್ಯಾಸವು ಎಂಜಿನಿಯರಿಂಗ್ ಪಠ್ಯಕ್ರಮ ಆಗಿರುತ್ತದೆ ಬಹುಪಾಲು ಎಂಜಿನಿಯರಿಂಗ್ ಪಠ್ಯಕ್ರಮಗಳು ಈ ಪರಿಣಾಮಗಳನ್ನು ಪರಿಗಣಿಸಬಹುದು ಆದರೆ ದುರದೃಷ್ಟವಶಾತ್ ಅನೇಕ ಸಂಸ್ಥೆಗಳಲ್ಲಿ ಅಂದಾಜುವಿಕೆಯು ಎಂಜಿನಿಯರಿಂಗ್ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಬಹಳ ಹಿಂದೆ ಉಳಿದಿದೆ ಮತ್ತು ಸಂಕೀರ್ಣ ಎಂಜಿನಿಯರಿಂಗ್ ಸಮಸ್ಯೆಗಳನ್ನು ಕೈ ಬಿಡುತ್ತದೆ ಕೆಲವು ಸಂಸ್ಥೆಗಳು ಮತ್ತು ಕೆಲವು ಕಾಲೇಜುಗಳು ಕೆಲವು ವಿಷಯಗಳಲ್ಲಿಅವರ ಪರೀಕ್ಷಾ ಪತ್ರಿಕೆಗಳಲ್ಲಿ ಎಂಜಿನಿಯರಿಂಗ್ ಸಮಸ್ಯೆಗಳನ್ನುಂಟು ಮಾಡುತ್ತವೆ ಆದರೆ ಅದು ಸಮರ್ಪಕವಾಗಿರುವುದಿಲ್ಲ ಕೇಳಲಾಗುವ ಪ್ರಶ್ನೆಗಳ ಶೇಕಡಾವಾರು ಹೆಚ್ಚು ಚಿಕ್ಕದಾಗಿರುತ್ತದೆ ಅಧ್ಯಾಯದ ಅಂತ್ಯದ ಸಮಸ್ಯೆಗಳು ಈ ಪಿಒ ಅನ್ನು ಮಧ್ಯಮವಾಗಿ ವ್ಯಾಖ್ಯಾನಿಸುತ್ತದೆ ಅಧ್ಯಾಯದ ಅಂತ್ಯದ ಸಮಸ್ಯೆಗಳು ಪ್ರಧಾನವಾಗಿ ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಸಮಸ್ಯೆಗಳಾಗಿವೆ ಅವುಗಳು ಕಷ್ಟಕರವಾಗಿರಬಹುದು ಕಷ್ಟಕರ ಮತ್ತು ಸಂಕೀರ್ಣತೆಯನ್ನು ಪರಸ್ಪರ ಬದಲಾಯಿಸಬಾರದು ಪ್ರತಿಯೊಂದು ಸಮಸ್ಯೆ ಸುಲಭವಲ್ಲ ಆದರೆ ಅದು ಸ್ವಯಂಚಾಲಿತವಾಗಿ ಸಂಕೀರ್ಣ ಸಮಸ್ಯೆಯಾಗುವುದಿಲ್ಲ ಅನೇಕ ಪಠ್ಯಕ್ರಮಗಳು ಪರೀಕ್ಷೆಗಳಲ್ಲಿ ಸಮಸ್ಯೆಗಳನ್ನು ನೀಡುತ್ತವೆ ಇದು ಅಧ್ಯಾಯದ ಅಂತ್ಯದ ಸಮಸ್ಯೆಗಳಿಗೆ ಹೋಲುತ್ತದೆ ಆದ್ದರಿಂದ ಆ ಮಟ್ಟಿಗೆ ಈ ಪಠ್ಯಕ್ರಮಗಳಲ್ಲಿ ಹೆಚ್ಚಿನವು ಈ ಪಿಒ ಅನ್ನು ನಿರ್ದಿಷ್ಟ ಮಟ್ಟಿಗೆ ತಿಳಿಸುತ್ತವೆ ಎಂಜಿನಿಯರಿಂಗ್ ಸಮಸ್ಯೆಗಳನ್ನು ನೇರವಾಗಿ ಪರಿಹರಿಸದ ಬಹುಪಾಲು ಪಠ್ಯಕ್ರಮಗಳು ಮೂಲ ವಿಜ್ಞಾನ ಅಥವಾ ಎಂಜಿನಿಯರಿಂಗ್ ವಿಜ್ಞಾನಕ್ಕೆ ಸೇರಿವೆ ಅವು ಕೇವಲ ಪೂರ್ವಾಪೇಕ್ಷಿತಗಳು ಆದರೆ ನೇರವಾಗಿ ಎಂಜಿನಿಯರಿಂಗ್ ಸಮಸ್ಯೆಗಳಲ್ಲ ಚಟುವಟಿಕೆಗಳ ಕೆಲವು ಉದಾಹರಣೆಗಳನ್ನು ನೋಡೋಣ ಈಗ ನಾವು ಕೆಲವು ಉದಾಹರಣೆಗಳನ್ನು ನೀಡಲು ಪ್ರಯತ್ನಿಸುತ್ತಿದ್ದೇವೆ ಈ ಚಟುವಟಿಕೆಗಳ ಮೂಲಕ ನೀವು ನಿಮ್ಮ ಪಠ್ಯಕ್ರಮವನ್ನು ನಿರ್ಮಿಸಿದರೆ ನೀವು ಈ ನಿರ್ದಿಷ್ಟ ಪಿಒ ಅನ್ನು ಉದ್ದೇಶಿಸಿರುತ್ತೀರಿ ಚಟುವಟಿಕೆಗಳು ಯಾವುವು ಅಧ್ಯಾಯದ ಅಂತ್ಯದ ಸಮಸ್ಯೆಗಳನ್ನು ಪರಿಹರಿಸಿ ಅದು ನೀವು ಮಾಡುತ್ತಿರುವ ಕನಿಷ್ಠ ಕೆಲಸ ನಿರ್ದಿಷ್ಟ ಎಂಜಿನಿಯರಿಂಗ್ ಸಮಸ್ಯೆಯನ್ನು ರೂಪಿಸಿದ ಸಂದರ್ಭವನ್ನು ಅರ್ಥಮಾಡಿಕೊಳ್ಳಿ ನೀವು ಅದನ್ನು ಹೇಗೆ ಮಾಡಬಹುದು ಕೇಸ್ ಸ್ಟಡಿ ಮತ್ತು ಅದರ ವಿವರಣೆಯನ್ನು ಒದಗಿಸುವ ಮೂಲಕ ಮತ್ತು ಅದನ್ನು ಒಂದು ಸಲ ನೋಡಬೇಕು ಮತ್ತು ಅದರ ಮೂಲಕ ನೀವು ಸಂದರ್ಭವನ್ನು ಅರ್ಥಮಾಡಿಕೊಳ್ಳಬೇಕು ಸಂದರ್ಭವನ್ನು ಅರ್ಥಮಾಡಿಕೊಳ್ಳುವುದು ಗುರಿಯಾಗಿದೆ ಸಂಕೀರ್ಣ ಎಂಜಿನಿಯರಿಂಗ್ ಸಮಸ್ಯೆಗಳ ಸ್ವರೂಪವನ್ನು ಅರ್ಥಮಾಡಿಕೊಳ್ಳಿ ಇದನ್ನು ಕೇಸ್ ಸ್ಟಡೀಸ್ ಮೂಲಕವೂ ನೀಡಬಹುದು ಮತ್ತು ಸಂಕೀರ್ಣ ಎಂಜಿನಿಯರಿಂಗ್ ಸಮಸ್ಯೆಗಳ ಉದಾಹರಣೆಗಳನ್ನು ನೀಡಲು ನೀವು ವಿದ್ಯಾರ್ಥಿಗಳನ್ನು ಕೇಳಬಹುದು ಹತ್ತಿರದ ಪ್ರದೇಶದಲ್ಲಿನ ಸಮಸ್ಯೆಯನ್ನು ಗುರುತಿಸಲು ಮತ್ತು ಅದಕ್ಕೆ ಪರಿಹಾರ ರೂಪಿಸಲು ನೀವು ಅವರನ್ನು ಕೇಳಬಹುದು ಸೂತ್ರೀಕರಣವಾಗದಿದ್ದರೆ ನಿರ್ದಿಷ್ಟ ಎಂಜಿನಿಯರಿಂಗ್ ಸಮಸ್ಯೆಯ ವಿವಿಧ ವೈಶಿಷ್ಟ್ಯಗಳನ್ನು ವಿವರಿಸಿ ಮತ್ತು ನಿರ್ದಿಷ್ಟ ಸಂಕೀರ್ಣ ಸಮಸ್ಯೆಗೆ ವಿವಿಧ ಪರಿಹಾರಗಳನ್ನು ನೀಡಿ ಕೇಸ್ ಸ್ಟಡೀಸ್ ಮೂಲಕ ಮಾತ್ರ ಅದನ್ನು ಮಾಡಬಹುದು ಈಗ ಪಿಒ 2 ಗೆ ಹೋಲಿಸಿದರೆ ಹೆಚ್ಚು ಸಂಕೀರ್ಣ ಮತ್ತು ಕಷ್ಟಕರವಾಗಿದೆ ಗಣಿತ ನೈಸರ್ಗಿಕ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ವಿಜ್ಞಾನಗಳ ಮೊದಲ ತತ್ವಗಳನ್ನು ಬಳಸಿಕೊಂಡು ಸ್ಪಷ್ಟವಾದ ತೀರ್ಮಾನಗಳನ್ನು ತಲುಪುವ ಸಂಕೀರ್ಣ ಎಂಜಿನಿಯರಿಂಗ್ ಸಮಸ್ಯೆಗಳನ್ನು ಗುರುತಿಸಿ ರೂಪಿಸಿ ಸಂಶೋಧನೆ ಮಾಡಿ ಮತ್ತು ವಿಶ್ಲೇಷಿಸಿ ಎಂದು ಹೇಳಿಕೆಯಲ್ಲಿ ಹೇಳಲಾಗಿದೆ ಇದರಲ್ಲಿ ಒತ್ತು ಏನೆಂದರೆ ನೀವು ಅಂತರ್ಬೋಧೆಯಿಂದ ಮತ್ತು ಸ್ಪಷ್ಟವಾಗಿ ಪರಿಹಾರಗಳನ್ನು ಉತ್ಪಾದಿಸಬಾರದು ನೀವು ಮೊದಲ ತತ್ವಗಳಿಂದ ಕೆಲಸ ಮಾಡಬೇಕು ಈಗ ನೀವು ಈ ಪಿಒ ಅನ್ನು ಈಡೇರಿಸುತ್ತೀರಿ ಯಾರಾದರೂ ಸಮಸ್ಯೆಯನ್ನು ಗುರುತಿಸಿದ್ದರೆ ನೀವು ಸಮಸ್ಯೆಯನ್ನು ಹೆಚ್ಚು ತಾಂತ್ರಿಕ ಅರ್ಥದಲ್ಲಿ ರೂಪಿಸಬಹುದೇ ಆದ್ದರಿಂದ ಗುರುತಿಸಲಾದ ಸಮಸ್ಯೆಯ ಮೌಖಿಕ ವಿವರಣೆಯನ್ನು ಎಂಜಿನಿಯರಿಂಗ್ ರೀತಿಯಲ್ಲಿ ರೂಪಿಸಲು ಅಪಾರ ಪ್ರಮಾಣದ ಶ್ರಮ ಬೇಕಾಗುತ್ತದೆ ಮತ್ತು ಅದು ಯಾವುದೇ ಸಂಖ್ಯೆಯ ಊಹೆಗಳನ್ನು ಒಳಗೊಂಡಿರುತ್ತದೆ ಮತ್ತು ಆ ಊಹೆಗಳು ಕೆಲವು ಸನ್ನಿವೇಶಗಳಲ್ಲಿ ಮಾತ್ರ ಸಮರ್ಥಿಸಲ್ಪಡುತ್ತವೆ ಆದರೆ ಎಲ್ಲಾ ಸಂದರ್ಭದಲ್ಲೂ ಅಲ್ಲ ಆದ್ದರಿಂದ ನೀವು ರೂಪಿಸುವಾಗ ನೀವು ಮಾಡುತ್ತಿರುವ ಊಹೆಗಳ ಬಗ್ಗೆ ನೀವು ಸ್ಪಷ್ಟವಾಗಿರಬೇಕು ತದನಂತರ ಅದನ್ನು ರೂಪಿಸಿದ ನಂತರ ಸಾಕಷ್ಟು ಸಾಹಿತ್ಯ ಲಭ್ಯವಿರುತ್ತದೆ ಮತ್ತು ಈ ದಿನಗಳಲ್ಲಿ ಇದು ಅಂತರ್ಜಾಲದಲ್ಲಿ ಲಭ್ಯವಿದೆ ನೀವು ಸಾಹಿತ್ಯವನ್ನು ಸಂಶೋಧಿಸಬೇಕು ಮತ್ತು ಸಂಬಂಧಿತ ಸಾಹಿತ್ಯವನ್ನು ಗುರುತಿಸಬೇಕು ಮತ್ತು ಅದನ್ನು ಅಧ್ಯಯನ ಮಾಡಬೇಕು ತದನಂತರ ನೀವು ಸಮಸ್ಯೆಯನ್ನು ವಿಶ್ಲೇಷಿಸಬೇಕು ಇದರರ್ಥ ನೀವು ವಿವರವಾದ ವಿಶ್ಲೇಷಣೆಯ ಮೂಲಕ ಕೆಟ್ಟದಾಗಿ ವ್ಯಾಖ್ಯಾನಿಸಲಾದ ಸಮಸ್ಯೆಯನ್ನು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಸಮಸ್ಯೆಗೆ ಪರಿವರ್ತಿಸುವ ಮುಂದಿನ ಹಂತಕ್ಕೆ ಹೋಗಬೇಕಾಗುತ್ತದೆ ತದನಂತರ ನೀವು ಪುರಾವೆಯುಲ್ಲ ತೀರ್ಮಾನಗಳಿಗೆ ತಲುಪಬೇಕು ಇದರರ್ಥ ಈ ಹಂತದಲ್ಲಿ ನೀವು ಮಾಡುತ್ತಿರುವ ಊಹೆಗಳ ಪ್ರಕಾರ ನೀವು ಸಮಸ್ಯೆಯನ್ನು ರೂಪಿಸುವ ವಿಧಾನ ಮತ್ತು ನೀವು ಒಂದು ನಿರ್ದಿಷ್ಟ ತೀರ್ಮಾನವನ್ನು ತಲುಪುತ್ತೀರಿ ಆದರೆ ವಿಶ್ಲೇಷಿಸುವಾಗ ಸಾಹಿತ್ಯ ಹುಡುಕುವಾಗ ಅಥವಾ ಸೂತ್ರೀಕರಣ ಮಾಡುವಾಗ ನೀವು ಯಾವಾಗಲೂ ಗಣಿತ ನೈಸರ್ಗಿಕ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ವಿಜ್ಞಾನಗಳ ಮೊದಲ ತತ್ವಗಳನ್ನು ಬಳಸುತ್ತಿರಬೇಕು ಇದನ್ನು ಮತ್ತೊಮ್ಮೆ ಪುನರಾವರ್ತಿಸುತಿದ್ದೇವೆ ಇದು ಸಮಸ್ಯೆಯ ಹೇಳಿಕೆಯ ನಿರ್ಮಾಣ ಸಮಸ್ಯೆ ಸೂತ್ರೀಕರಣ ಅಮೂರ್ತತೆ ಮಾಹಿತಿ ಮತ್ತು ದತ್ತಾಂಶ ಸಂಗ್ರಹಣೆ ಮಾದರಿ ಅನುವಾದ ಮಾನ್ಯತೆ ಗೊಳಿಸುವುದು ಪ್ರಾಯೋಗಿಕ ವಿನ್ಯಾಸ ಪ್ರಯೋಗ ಫಲಿತಾಂಶಗಳ ವ್ಯಾಖ್ಯಾನ ಅನುಷ್ಠಾನ ದಸ್ತಾವೇಜು ಮಾಡುವುದು ಪ್ರತಿಕ್ರಿಯೆ ಮತ್ತು ಸುಧಾರಣೆಯನ್ನು ಒಳಗೊಂಡಿರುತ್ತದೆ ಪ್ರತಿಯೊಂದು ಸಮಸ್ಯೆಯೊಂದಿಗೆ ನೀವು ಈ ಎಲ್ಲವನ್ನು ಮಾಡಲು ವಿದ್ಯಾರ್ಥಿಗೆ ತರಬೇತಿ ನೀಡುತ್ತೀರಿ ಎಂದು ಅರ್ಥವಲ್ಲ ಆದರೆ ಕಾರ್ಯಕ್ರಮದಲ್ಲಿ ವಿವಿಧ ಪಠ್ಯಕ್ರಮಗಳ ಮೂಲಕ ಎಂಜಿನಿಯರಿಂಗ್ ವಿದ್ಯಾರ್ಥಿಯು ಈ ಎಲ್ಲಾ ಚಟುವಟಿಕೆಗಳನ್ನು ಒಂದಲ್ಲ ಒಂದು ಹಂತದಲ್ಲಿ ಅನುಭವಿಸಬೇಕು ಆದ್ದರಿಂದ ನೀವು 4 ವರ್ಷಗಳಲ್ಲಿ ಬಹುಶಃ 30 35 ಪಠ್ಯಕ್ರಮಗಳನ್ನು ಹೊಂದಿದ್ದೀರಿ ಮತ್ತು ನೀವು ಬಹುಶಃ ಒಂದು ಅಥವಾ ಹೆಚ್ಚಿನ ಯೋಜನೆಗಳನ್ನು ಹೊಂದಿದ್ದೀರಿ ಎಲ್ಲದರ ಮೂಲಕ ಈ ಎಲ್ಲಾ ಅಂಶಗಳನ್ನು ಅನುಭವಿಸಬೇಕು ವಿದ್ಯಾರ್ಥಿಯು ಅನುಭವಿಸಬೇಕು ಮತ್ತು ಈ ಮಾನದಂಡಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡಲು ಕಾರ್ಯಕ್ರಮಕ್ಕೆ ಸಾಧ್ಯವಾಗುತ್ತದೆ ಗಣಿತ ಮತ್ತು ಎಂಜಿನಿಯರಿಂಗ್ ವಿಜ್ಞಾನಗಳ ಮೊದಲ ತತ್ವಗಳನ್ನು ಬಳಸಿಕೊಂಡು ಒಂದು ತೀರ್ಮಾನಕ್ಕೆ ಬರಬೇಕು ಮತ್ತು ನೀವು ಅಲ್ಲಿ ಹೇಳಿರುವ ಅಭಿಪ್ರಾಯ ಅಥವಾ ಅಂತಃಪ್ರಜ್ಞೆಯನ್ನು ಆಧರಿಸಿರಬಾರದು ಬಹಳಷ್ಟು ಕಾರ್ಯಕ್ರಮಗಳು ಈ ಚಟುವಟಿಕೆಗಳ ಸಣ್ಣ ಉಪವಿಭಾಗವನ್ನು ಸಹ ತಿಳಿಸುವ ಪಠ್ಯಕ್ರಮಗಳನ್ನು ಹೊಂದಿಲ್ಲ ಆದ್ದರಿಂದ ಪ್ರಸ್ತುತ ಎಂಜಿನಿಯರಿಂಗ್ ಕಾರ್ಯಕ್ರಮಗಳನ್ನು ಈ ಯಾವುದೇ ಪರಿಗಣನೆಗೆ ಒಳಪಡಿಸದೆ ಕಾರ್ಯಗತಗೊಳಿಸಲಾಗುತ್ತದೆ ಅಥವಾ ನಡೆಸಲಾಗುತ್ತದೆ ಆದ್ದರಿಂದ ಎಲ್ಲಾ ಸ್ಥಳಗಳಲ್ಲಿ ಪಿಒ 2 ಅನ್ನು ಉದ್ದೇಶಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಅಧ್ಯಯನ ವಿಷಯ ಮತ್ತು ಅದರ ಅನುಷ್ಠಾನವನ್ನು ಮತ್ತಷ್ಟು ಪರಿಷ್ಕರಿಸಬೇಕು ಮತ್ತು ಈ ಚಟುವಟಿಕೆಗಳನ್ನು ಸಣ್ಣ ಮತ್ತು ಪ್ರಮುಖ ಯೋಜನೆಗಳಲ್ಲಿ ಮಾತ್ರ ಸೇರಿಸಬಹುದಾಗಿದೆ ಆದರೆ ಅವುಗಳನ್ನು ಸರಿಯಾಗಿ ಆಯೋಜಿಸಬೇಕು ಮಿನಿ ಪ್ರಾಜೆಕ್ಟ್ ಮತ್ತು ಪ್ರಮುಖ ಪ್ರಾಜೆಕ್ಟ್ ಕಾರ್ಯರೂಪಕ್ಕೆ ಬರುವುದಿಲ್ಲ ಅವರು ಅದನ್ನು ಸರಿಯಾಗಿ ಆಯೋಜನೆ ಮಾಡಬೇಕು ಈ ಎಲ್ಲಾ ವಿಧಾನಗಳ ಮೂಲಕ ವಿದ್ಯಾರ್ಥಿಗಳನ್ನು ಕರೆದೊಯ್ಯಬೇಕು ಮತ್ತು ಮೌಲ್ಯಮಾಪನ ಮಾಡಬೇಕು ಮತ್ತು ಈ ಪಿಒಗಳನ್ನು ಕೆಲವು ಪಠ್ಯಕ್ರಮಗಳಲ್ಲಿ ಗುಂಪು ನಿಯೋಜನೆಗಳ ಮೂಲಕವೂ ತಿಳಿಸಬಹುದು ಆದರೆ ಇದಕ್ಕೆ ಬೋಧಕ ವರ್ಗದವರಿಂದ ಸಾಕಷ್ಟು ಯೋಜನೆಗಳು ಬೇಕು ಮತ್ತು ಗುಂಪಿನ ಪ್ರತಿಯೊಬ್ಬ ಸದಸ್ಯರ ಕಾರ್ಯಕ್ಷಮತೆಯ ಮೌಲ್ಯಮಾಪನಕ್ಕೆ ಸೂಕ್ತವಾದ ರೂಬ್ರಿಕ್ಸ್ ಅನ್ನು ಅಭಿವೃದ್ಧಿಪಡಿಸುವ ಅಗತ್ಯವಿದೆ ಗುಂಪು ನಿಯೋಜನೆಯನ್ನು 2 ತಿಂಗಳ ಅವಧಿಯಲ್ಲಿ ಮಾಡಲಾಗುತ್ತದೆ ಅರ್ಥದಲ್ಲಿ ಇದು 2 ತಿಂಗಳ ಪೂರ್ಣ ಸಮಯದ ಚಟುವಟಿಕೆಯಲ್ಲ ಆದರೆ ಅವರು 2 ತಿಂಗಳ ಅವಧಿಯಲ್ಲಿ ಗುಂಪು ಸಂವಾದದಂತೆ ಮಾಡಿ ಚಟುವಟಿಕೆಯನ್ನು ನಿರ್ವಹಿಸುತ್ತಾರೆ ಅಂತಹ ಕಾರ್ಯಯೋಜನೆಗಳನ್ನು ವಿನ್ಯಾಸಗೊಳಿಸಲು ಸಾಧ್ಯವಿದೆ ಪಿಒ 2 ನ ಕೆಲವು ಚಟುವಟಿಕೆಗಳು ಇಲ್ಲಿವೆ ನಿಮ್ಮ ಎಂಜಿನಿಯರಿಂಗ್ ಶಾಖೆಗೆ ಪ್ರಾಬಲ್ಯವಿರುವ ಸಂಕೀರ್ಣ ಸಮಸ್ಯೆಗಳನ್ನು ಗುರುತಿಸಿ ಗುರುತಿಸಲಾದ ಸಂಕೀರ್ಣ ಎಂಜಿನಿಯರಿಂಗ್ ಸಮಸ್ಯೆಯನ್ನು ರೂಪಿಸಲು ಸಹಾಯ ಮಾಡುವ ಸೂಕ್ತವಾದ ಊಹೆಗಳನ್ನು ಮಾಡಿ ವಿಶೇಷವಾಗಿ ಪರಿಹಾರಗಳನ್ನು ಹುಡುಕುತ್ತಿರುವ ಸಂದರ್ಭದ ಬಗ್ಗೆ ಎಲ್ಲಾ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕಲಿಯಬೇಕಾದ ಒಂದು ವಿಷಯ ಇದು ನೀವು ತಪ್ಪಾಗಿ ವ್ಯಾಖ್ಯಾನಿಸಲಾದ ಸಮಸ್ಯೆಯಿಂದ ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಸಮಸ್ಯೆಗೆ ಬರುತ್ತಿರುವಾಗ ನೀವು ಹೆಚ್ಚಿನ ಸಂಖ್ಯೆಯ ಊಹೆಗಳನ್ನು ಮಾಡಬೇಕಾಗುತ್ತದೆ ಈ ಊಹೆಗಳು ಸಮರ್ಥನೀಯವಾಗಿರಬೇಕು ಮತ್ತು ನೀವು ಅದನ್ನು ಸ್ಪಷ್ಟಪಡಿಸಬೇಕು ಮತ್ತು ಅದನ್ನು ಬರೆಯಬೇಕು ನಾವು ಯಾವುದನ್ನೂ ಲಘುವಾಗಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಇದು ತುಂಬಾ ಆಸಕ್ತಿದಾಯಕ ಮತ್ತು ಪ್ರಮುಖ ಚಟುವಟಿಕೆಯಾಗಿದೆ ಮತ್ತು ಕನಿಷ್ಠ 2 ಅಥವಾ 3 ಪಠ್ಯಕ್ರಮಗಳಲ್ಲಿ ಅಧ್ಯಾಪಕರು ಈ ಚಟುವಟಿಕೆಯನ್ನು ಸಂಯೋಜಿಸಬೇಕು ಸಂಬಂಧಿತ ಸಾಹಿತ್ಯದ ಸಮೀಕ್ಷೆಯ ಆಧಾರದ ಮೇಲೆ ಸಂಕೀರ್ಣ ಎಂಜಿನಿಯರಿಂಗ್ ಸಮಸ್ಯೆಗಳನ್ನು ರೂಪಿಸುವಲ್ಲಿ ಮಾಡಿದ ಊಹೆಗಳನ್ನು ಸಮರ್ಥಿಸಿ ಆದರೆ ಇದಕ್ಕೆ ಹೆಚ್ಚಿನ ಕೆಲಸಗಳು ಬೇಕಾಗುತ್ತವೆ ಮತ್ತು ಸಮರ್ಥಗಳನ್ನು ಗುರುತಿಸುವ ಹಲವಾರು ಕೇಸ್ ಸ್ಟಡೀಸ್ನ ವಿವರಗಳನ್ನು ಗುರುತಿಸಬೇಕು ಹೆಚ್ಚಿನ ಚಟುವಟಿಕೆಗಳು ಸಮಸ್ಯೆಗಳಿಗೆ ಪರಿಹಾರಗಳ ಅಂತಿಮ ಬಳಕೆದಾರರ ಅವಶ್ಯಕತೆಗಳನ್ನು ಅರ್ಥಮಾಡಿಕೊಳ್ಳುವುದು ನೀವು ನಿರ್ದಿಷ್ಟ ಪ್ರದೇಶದಲ್ಲಿ ಸಂಚಾರ ನಿಯಂತ್ರಣ ಘಟಕವನ್ನು ವಿನ್ಯಾಸಗೊಳಿಸಲು ಬಯಸುತ್ತೀರಿ ಅಲ್ಲಿ ನೀವು ವಾಹನಗಳ ಸಂಖ್ಯೆ ವಾಹನಗಳ ಪ್ರಕಾರಗಳು ಮತ್ತು ಜನರು ಒಂದು ಸ್ಥಳದಿಂದ ಇನ್ನೊಂದಕ್ಕೆ ಚಲಿಸುವ ವಿಧಾನವನ್ನು ಗಣನೆಗೆ ತೆಗೆದುಕೊಳ್ಳಬೇಕು ಇಡೀ ವಿಷಯಕ್ಕಾಗಿ ಒಬ್ಬರು ಸಮಸ್ಯೆಯನ್ನು ಅಧ್ಯಯನ ಮಾಡಬಹುದು ಮತ್ತು ಅವಶ್ಯಕತೆಗಳನ್ನು ಬರೆಯಬಹುದು ಅಂತಹ ಕಾರ್ಯಯೋಜನೆಗಳನ್ನು ವಿದ್ಯಾರ್ಥಿಗಳಿಗೆ ನೀಡಬಹುದು ಸೂತ್ರೀಕರಿಸಿದ ಸಮಸ್ಯೆಯನ್ನು ಪರಿಹರಿಸುವ ವಿಧಾನವನ್ನು ಅನ್ವೇಷಿಸಿ ಮತ್ತು ಆಯ್ಕೆಮಾಡಿ ಸಮಸ್ಯೆಯನ್ನು ರೂಪಿಸಿದ ನಂತರ ವಿವಿಧ ಪರಿಹಾರಗಳನ್ನು ಅನ್ವೇಷಿಸಬಹುದು ಅದರಿಂದ ನೀವು ಒಂದು ವಿಧಾನವನ್ನು ಆಯ್ಕೆ ಮಾಡಬಹುದು ಮತ್ತು ಸಂಪೂರ್ಣ ಸಮರ್ಥನೆಯನ್ನು ನೀಡಬಹುದು ಅದೂ ಒಂದು ಆಸಕ್ತಿದಾಯಕ ಅಭ್ಯಾಸ ಸೂತ್ರೀಕರಿಸಿದ ಎಂಜಿನಿಯರಿಂಗ್ ಸಮಸ್ಯೆಗೆ ಪರಿಹಾರವನ್ನು ನೀಡುವ ಹಾರ್ಡ್ವೇರ್ ಸಾಫ್ಟ್ವೇರ್ ಉತ್ಪನ್ನಗಳು ಮತ್ತು ಪ್ರಕ್ರಿಯೆಗಳನ್ನು ನಿರ್ದಿಷ್ಟಪಡಿಸಿ ಹೆಚ್ಚಿನ ಎಂಜಿನಿಯರಿಂಗ್ ಕಾರ್ಯಕ್ರಮಗಳು ಈ ಅನುಭವವನ್ನು ನೀಡುವುದಿಲ್ಲ ಅದು ಬಹಳ ಮುಖ್ಯವಾದ ಚಟುವಟಿಕೆಯಾಗಿದೆ ಮತ್ತು ವಿಶೇಷಣಗಳೊಂದಿಗೆ ಪ್ರಾರಂಭಿಸದೆ ಮತ್ತು ಅವುಗಳನ್ನು ಸಮರ್ಥಿಸದೆ ಯಾವುದೇ ಎಂಜಿನಿಯರಿಂಗ್ ಚಟುವಟಿಕೆಯನ್ನು ಎಂದಿಗೂ ಮಾಡಲಾಗುವುದಿಲ್ಲ ಆದ್ದರಿಂದ ಇವು ಕೆಲವು ಸಂಭವನೀಯ ಚಟುವಟಿಕೆಗಳು ಆದರೆ ಈ ಚಟುವಟಿಕೆಗಳು ಕೇವಲ ಪಠ್ಯಪುಸ್ತಕದ ಪ್ರಕಾರವಲ್ಲ ಅಥವಾ ನಮ್ಮ ಪ್ರಸ್ತುತ ಪರೀಕ್ಷೆಯ ವಿಧಾನದ ವ್ಯಾಪ್ತಿಗೆ ಬರುವುದಿಲ್ಲ ಪಿಒ 3 ಗೆ ಅನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವುದು ಎಂಜಿನಿಯರಿಂಗ್ ಸಮಸ್ಯೆಗಳಿಗೆ ಪರಿಹಾರಗಳನ್ನು ವಿನ್ಯಾಸಗೊಳಿಸುವುದನ್ನು ಕೇವಲ ಯೋಜನೆಗಳು ಮತ್ತು ಕಾರ್ಯಯೋಜನೆಯ ಮೂಲಕ ಮಾತ್ರ ಅನುಭವಿಸಬಹುದು ಸಣ್ಣ ಚಟುವಟಿಕೆಗಳು ಅಂದರೆ ಪರೀಕ್ಷೆಗಳ ಮೂಲಕ ಮಾತ್ರ ನೀವು ಅದನ್ನು ಮಾಡಲು ಸಾಧ್ಯವಿಲ್ಲ ಎಂಜಿನಿಯರಿಂಗ್ ಸಮಸ್ಯೆಗೆ ಪರಿಹಾರವನ್ನು ವಿನ್ಯಾಸಗೊಳಿಸುವುದು ಸಮಯ ತೆಗೆದುಕೊಳ್ಳುವ ಚಟುವಟಿಕೆಯಾಗಿದೆ ಉದಾಹರಣೆಗೆ ನೀವು ಯಾವುದೇ ಪರೀಕ್ಷಾ ಕಾಗದವನ್ನು ತೆಗೆದುಕೊಂಡರೆ ಅಂತಿಮ ಸೆಮಿಸ್ಟರ್ ಪರೀಕ್ಷೆಯಲ್ಲೂ ಸಹ ಯಾವುದೇ ಪ್ರಶ್ನೆಯು ಅರ್ಧ ಘಂಟೆಯಿಗಿಂತ ಹೆಚ್ಚು ಸಮಯ ತೆಗೆದುಕೊಳ್ಳದ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ ಅಂದರೆ ಸರಾಸರಿ ವಿದ್ಯಾರ್ಥಿಯು ಅರ್ಧ ಘಂಟೆಯೊಳಗೆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಈ ಎಲ್ಲ ಮಾನದಂಡಗಳಿಗೆ ಹೊಂದಿಕೊಳ್ಳುವ ಅರ್ಧ ಘಂಟೆಯ ಚಟುವಟಿಕೆಯೊಂದಿಗೆ ಎಂಜಿನಿಯರಿಂಗ್ ಸಮಸ್ಯೆಗಳನ್ನು ವಿನ್ಯಾಸಗೊಳಿಸಲು ಸಾಧ್ಯವಿಲ್ಲ ಆದ್ದರಿಂದ ಈ ರೀತಿಯ ಪರಿಹಾರಗಳನ್ನು ಸೀಮಿತ ಸಮಯದ ಲಿಖಿತ ಪರೀಕ್ಷೆಗಳಲ್ಲಿ ಸೇರಿಸಲಾಗುವುದಿಲ್ಲ ಕೆಲವು ಗುರುತಿಸಲಾದ ಪಠ್ಯಕ್ರಮಗಳಲ್ಲಿ ಸಣ್ಣ ಕಾರ್ಯಯೋಜನೆಯ ಮೂಲಕ ವ್ಯವಸ್ಥೆಯ ಅಂಶಗಳನ್ನು ವಿನ್ಯಾಸಗೊಳಿಸಬಹುದು ಆದ್ದರಿಂದ ಯಾಂತ್ರಿಕ ಅಂಶಗಳನ್ನು ಅಥವಾ ಕೆಲವು ಕಾರ್ಯವನ್ನು ನಿರ್ವಹಿಸಲು ವಿನ್ಯಾಸಗೊಳಿಸಬಹುದಾದ ಸರ್ಕ್ಯೂಟ್ ಅನ್ನು ವಿನ್ಯಾಸಗೊಳಿಸಬೇಕು ಅಂಶಗಳನ್ನು ಕನಿಷ್ಠ ಸೀಮಿತ ಸಮಯದೊಳಗೆ ವಿನ್ಯಾಸಗೊಳಿಸಬಹುದು ನಿರ್ದಿಷ್ಟ ಸಮಸ್ಯೆಯ ಪರಿಹಾರಗಳಿಂದಪ್ರಕ್ರಿಯೆಗಳ ವಿನ್ಯಾಸ ಮಾನದಂಡಗಳು ಮತ್ತು ವಿಶೇಷಣಗಳನ್ನು ವಿಕಸಿಸಬೇಕಾಗಿದೆ ಆದ್ದರಿಂದ ಇಲ್ಲಿ ಒಂದು ಚಟುವಟಿಕೆ ಅಂದರೆ ವಿನ್ಯಾಸ ಮಾನದಂಡಗಳು ಮತ್ತು ವಿಶೇಷಣಗಳು ನಾವು ಪ್ರವರ್ಗಗಳಿಗೆ ಬಂದಾಗ ಈ ಬಗ್ಗೆ ಹೆಚ್ಚು ಮಾತನಾಡುತ್ತೇವೆ ಎಂಜಿನಿಯರಿಂಗ್ ಶಿಕ್ಷಣದಲ್ಲಿ ಮಾನದಂಡಗಳು ಮತ್ತು ವಿಶೇಷಣಗಳು ಪ್ರಬಲ ಪಾತ್ರ ವಹಿಸಬೇಕು ಆದರೆ ದುರದೃಷ್ಟವಶಾತ್ ಅದು ಸ್ವಲ್ಪ ಗಮನವನ್ನೂ ಪಡೆಯುವುದಿಲ್ಲ ಸಾರ್ವಜನಿಕ ಆರೋಗ್ಯ ಸುರಕ್ಷತೆ ಮತ್ತು ಸಾಂಸ್ಕೃತಿಕ ಸಾಮಾಜಿಕ ಮತ್ತು ಪರಿಸರ ಪರಿಗಣನೆಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ತೆಗೆದುಕೊಂಡು ಈ ಮಾನದಂಡಗಳು ಮತ್ತು ವಿವರಣೆಯನ್ನು ಅಭಿವೃದ್ಧಿಪಡಿಸಬೇಕು ನೀವು ಅದನ್ನು ಹೇಗೆ ಮಾಡುತ್ತೀರಿ ನೀವು ಸಾರ್ವಜನಿಕ ಆರೋಗ್ಯ ಸುರಕ್ಷತೆಯನ್ನು ಅಧ್ಯಯನ ಮಾಡಲು ಹೋಗುವುದಿಲ್ಲ ಏಕೆಂದರೆ ಅದು ಎತ್ತರದ ಕ್ರಮವಾಗಿ ಪರಿಣಮಿಸುತ್ತದೆ ಆದರೆ ಸಾಮಾನ್ಯವಾಗಿ ಅವರಿಗೆ ಸಂಬಂಧಿತ ಮಾನದಂಡಗಳ ಮೂಲಕ ವಿಶ್ಲೇಷಣೆ ಸಿಗುತ್ತದೆ ಈ ಮಾನದಂಡಗಳು ವೃತ್ತಿಪರ ಸಮಾಜಗಳಿಂದ ಬರಬಹುದು ಕೆಲವು ಎಂಜಿನಿಯರಿಂಗ್ ಪಠ್ಯಕ್ರಮಗಳು ಸಂಬಂಧಿತ ಮಾನದಂಡಗಳನ್ನು ಪರಿಗಣಿಸುತ್ತವೆ ಆದರೆ ಹೆಚ್ಚಿನ ಎಂಜಿನಿಯರಿಂಗ್ ಕಾರ್ಯಕ್ರಮಗಳಲ್ಲಿ ಮಾನದಂಡಗಳನ್ನು ಅನುಸರಿಸುವುದು ಸಾಮಾನ್ಯ ಅಭ್ಯಾಸವಲ್ಲ ಅದು ಮಾನದಂಡಗಳೊಂದಿಗೆ ಕಾರ್ಯನಿರ್ವಹಿಸುತ್ತದೆ ಇದರರ್ಥ ನೀವು ಕೆಲವು ಮಾನದಂಡಗಳನ್ನು ಪೂರೈಸಲು ಒಂದು ಅಂಶ ಅಥವಾ ಉಪವ್ಯವಸ್ಥೆಯನ್ನು ವಿನ್ಯಾಸಗೊಳಿಸುತ್ತೀರಿ ಆದ್ದರಿಂದ ಇದು ನಿಜವಾದ ಅಂಶದ ವಿನ್ಯಾಸ ಬಳಸಿದ ವಸ್ತುಗಳು ಅಥವಾ ಅದನ್ನು ಜೋಡಿಸಬೇಕಾದ ರೀತಿಯಲ್ಲಿ ಪ್ರತಿಬಿಂಬಿಸುತ್ತದೆ ನೀವು ಒಂದು ನಿರ್ದಿಷ್ಟ ಮಾನದಂಡವನ್ನು ಅನುಸರಿಸುತ್ತಿದ್ದರೆ ಅದರಲ್ಲಿ ಹಲವಾರು ಸಮಸ್ಯೆಗಳಿವೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಿಗಣನೆಗಳಿಗೆ ಎಂಜಿನಿಯರಿಂಗ್ ಅಲ್ಲದ ಕ್ಷೇತ್ರಗಳಿಂದ ಪ್ರವೇಶ್ಯಗಳು ಅಗತ್ಯವಿರುತ್ತದೆ ಮತ್ತು ಕ್ರಿಯಾತ್ಮಕವಲ್ಲದ ವಿಶೇಷಣಗಳಲ್ಲಿ ಸಂಯೋಜಿಸಲ್ಪಡುತ್ತದೆ ಯಾವುದೇ ಉತ್ಪನ್ನ ಅಥವಾ ವ್ಯವಸ್ಥೆಗೆ ಕ್ರಿಯಾತ್ಮಕ ವಿಶೇಷಣಗಳಿವೆ ಮತ್ತು ಕ್ರಿಯಾತ್ಮಕವಲ್ಲದ ವಿಶೇಷಣಗಳಿವೆ ಕ್ರಿಯಾತ್ಮಕವಲ್ಲದ ಎಂದರೆ ಅದು ಕೊಟ್ಟಿರುವ ಪ್ರದೇಶ ಅಥವಾ ಪರಿಮಾಣಕ್ಕಿಂತ ಹೆಚ್ಚಿನ ಜಾಗವನ್ನು ಆಕ್ರಮಿಸಬಾರದು ಅದರ ತೂಕವು ಅದಕ್ಕಿಂತ ಹೆಚ್ಚಿರಬಾರದು ಮತ್ತು ಬಹುಶಃ ಅದು ಕೆಲವು ಬಣ್ಣಗಳನ್ನು ಬಳಸಬಾರದು ಕ್ರಿಯಾತ್ಮಕವಲ್ಲದ ವಿಶೇಷಣಗಳ ಸಂಪೂರ್ಣ ಗುಂಪು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಿಗಣನೆಗಳಿಂದ ಬಂದಿದೆ ಪಿಒ3 ಚಟುವಟಿಕೆಗಳು ಯಾವುವು ಉತ್ಪನ್ನಗಳು ಮತ್ತು ಪ್ರಕ್ರಿಯೆಗಳ ಕ್ರಿಯಾತ್ಮಕವಲ್ಲದ ಅವಶ್ಯಕತೆಗಳನ್ನು ನಿರ್ಧರಿಸುವಲ್ಲಿ ಸಾರ್ವಜನಿಕ ಆರೋಗ್ಯ ಮತ್ತು ಸುರಕ್ಷತೆಯ ಪಾತ್ರ ಮತ್ತು ಸಾಂಸ್ಕೃತಿಕ ಸಾಮಾಜಿಕ ಮತ್ತು ಪರಿಸರೀಯ ಪರಿಗಣನೆಗಳನ್ನು ಅರ್ಥಮಾಡಿಕೊಳ್ಳಿ ವಿನ್ಯಾಸ ಮತ್ತು ಅಭಿವೃದ್ಧಿಪಡಿಸಬೇಕಾದ ಉತ್ಪನ್ನ ಅಥವಾ ಪ್ರಕ್ರಿಯೆಗೆ ಅನ್ವಯವಾಗುವ ಮಾನದಂಡಗಳನ್ನು ಗುರುತಿಸಿ ವಿಶೇಷಣಗಳ ಪ್ರಕಾರ ಅಂಶ ಮತ್ತು ಉಪ ವ್ಯವಸ್ಥೆಗಳನ್ನು ವಿನ್ಯಾಸಗೊಳಿಸಿ ಆದ್ದರಿಂದ ನೀವು ವಿಶೇಷಣಗಳು ಮತ್ತು ವಿನ್ಯಾಸದೊಂದಿಗೆ ಪ್ರಾರಂಭಿಸಬೇಕು ವಿನ್ಯಾಸಗೊಳಿಸಿದ ಉತ್ಪನ್ನ ಮತ್ತು ಪ್ರಕ್ರಿಯೆಯ ಕಾರ್ಯಕ್ಷಮತೆಯನ್ನು ಪರೀಕ್ಷಿಸಲು ಪರೀಕ್ಷಾ ಪ್ರಕ್ರಿಯೆಯನ್ನು ನಿರ್ದಿಷ್ಟಪಡಿಸಿ ಅದು ನಿರ್ದಿಷ್ಟ ಮಾನದಂಡವನ್ನು ಪೂರೈಸುತ್ತದೆಯೇ ಎಂಬುದನ್ನು ಗುರುತಿಸಿ ಉತ್ಪನ್ನವು ಕೆಲವು ನಿರ್ದಿಷ್ಟ ಮಾನದಂಡಗಳನ್ನು ಪೂರೈಸುತ್ತದೆಯೇ ಎಂದು ತಿಳಿಯಲು ಪರೀಕ್ಷೆಯನ್ನು ನಡೆಸುವ ಲ್ಯಾಬ್ ಪ್ರಯೋಗವನ್ನು ನಾನು ವಿನ್ಯಾಸಗೊಳಿಸಬಹುದೇ ಉತ್ಪನ್ನಗಳು ಘಟಕಗಳು ಮತ್ತು ಪ್ರಕ್ರಿಯೆಗಳ ವಿನ್ಯಾಸವನ್ನು ದಾಖಲಿಸಿಕೊಳ್ಳಿ ದಸ್ತಾವೇಜು ಸ್ವತಃ ಒಂದು ಪ್ರಮುಖ ಕಲಿಕೆಯ ಸಾಧನವಾಗಿರಬಹುದು ಈಗ ನಾಲ್ಕನೆಯದು ಸಂಕೀರ್ಣ ಸಮಸ್ಯೆಗಳ ತನಿಖೆ ನಡೆಸಿ ಮತ್ತೊಮ್ಮೆ ಮಾನ್ಯವಾದ ತೀರ್ಮಾನಗಳನ್ನು ಒದಗಿಸಲು ಪ್ರಯೋಗಗಳ ವಿನ್ಯಾಸ ವಿಶ್ಲೇಷಣೆ ಮತ್ತು ದತ್ತಾಂಶದ ವ್ಯಾಖ್ಯಾನ ಮತ್ತು ಮಾಹಿತಿಯ ಸಂಶ್ಲೇಷಣೆ ಸೇರಿದಂತೆ ಸಂಶೋಧನಾ ಆಧಾರಿತ ಜ್ಞಾನ ಮತ್ತು ಸಂಶೋಧನಾ ವಿಧಾನಗಳನ್ನು ಬಳಸಿ ಅದು ಏನು ಒಳಗೊಂಡಿದೆ ಮಾನ್ಯವಾದ ತೀರ್ಮಾನಗಳನ್ನು ನೀಡಲು ಸಂಶೋಧನಾ ಆಧಾರಿತ ಜ್ಞಾನದ ಬಳಕೆ ಮಾಡಬೇಕು ಅದು ಹೇಳಿಕೆಯ ಒಂದು ಭಾಗ ಹೆಚ್ಚಿನ ಕೋರ್ ಪಠ್ಯಕ್ರಮಗಳು ಸಾಮಾನ್ಯವಾಗಿ ಇಂತಹ ಕಲಿಕೆಯ ಅನುಭವಗಳನ್ನು ನೀಡುವುದಿಲ್ಲ ಇದಕ್ಕೆ ಯುಜಿ ವಿದ್ಯಾರ್ಥಿಗಳಿಗೆ ಅರ್ಥವಾಗುವಂತಹ ಸಂಶೋಧನಾ ಪ್ರಬಂಧಗಳ ಸಂಗ್ರಹದ ಅಗತ್ಯವಿದೆ ಮತ್ತು ನಂತರ ವಿದ್ಯಾರ್ಥಿಗಳಿಗೆ ಅದನ್ನೇ ಅವಲಂಬಿಸಿ ಹಲವಾರು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಅದಕ್ಕೆ ಸಾಕಷ್ಟು ತಯಾರಿ ಬೇಕು ತಮ್ಮ ಶಾಖೆಗೆ ಅನುಗುಣವಾಗಿ ಅವರು ಸಂಶೋಧನಾ ವಿಧಾನಗಳನ್ನು ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ಪ್ರತಿಯೊಂದು ಶಾಖೆಯು ತನ್ನದೇ ಆದ ಸಂಶೋಧನಾ ವಿಧಾನಗಳನ್ನು ಹೊಂದಿದೆ ಅದನ್ನು ಸೇರಿಸಬಹುದೇ ಇದನ್ನು ಮಾಡಬಲ್ಲದು ಮತ್ತು ಇದನ್ನು ಕೆಲವು ಪಠ್ಯಕ್ರಮಗಳಲ್ಲಿ ಸೇರಿಸಿಕೊಳ್ಳಬಹುದು ಅಂತಹ ಕಾರ್ಯಯೋಜನೆಗಳನ್ನು ವಿಶೇಷವಾಗಿ ಪದವಿಪೂರ್ವ ಮಟ್ಟದಲ್ಲಿ ಹೆಚ್ಚಿನ ಸಂಸ್ಥೆಗಳಲ್ಲಿ ವಿನ್ಯಾಸಗೊಳಿಸಲು ಮತ್ತು ಕಾರ್ಯಗತಗೊಳಿಸಲು ಕಷ್ಟವಾಗುತ್ತದೆ ಉದಾಹರಣೆಗೆ ಕೆಲವು ಪ್ರಯೋಗಾಲಯಗಳಲ್ಲಿ ತೆರೆದ ಪ್ರಯೋಗಗಳ ಮೂಲಕ ಪ್ರಯೋಗಗಳ ವಿನ್ಯಾಸದ ಸಂಶೋಧನಾ ವಿಧಾನವನ್ನು ಅನುಭವಿಸಬಹುದು ದತ್ತಾಂಶದ ವಿಶ್ಲೇಷಣೆ ಮತ್ತು ವ್ಯಾಖ್ಯಾನ ಮತ್ತು ಮಾಹಿತಿಯ ಸಂಶ್ಲೇಷಣೆಯ ಸಂಶೋಧನಾ ವಿಧಾನ ಇದಕ್ಕೆ ಒಂದು ಸಂದರ್ಭಕ್ಕೆ ಸಂಬಂಧಿಸಿದ ಗಮನಾರ್ಹ ಪ್ರಮಾಣದ ದತ್ತಾಂಶಗಳ ಸಂಗ್ರಹ ಮತ್ತು ಮಾಹಿತಿಯ ಸಂಶ್ಲೇಷಣೆಗೆ ಕಾರಣವಾಗುವ ಪ್ರಶ್ನೆಗಳನ್ನು ಕೇಳುವ ಅಗತ್ಯವಿದೆ ಈ ಹಲವು ವಿಷಯಗಳನ್ನು ಪಠ್ಯಪುಸ್ತಕಗಳಲ್ಲಿ ಸಾಮಾನ್ಯವಾಗಿ ಕಂಡುಬರದ ಕೇಸ್ ಸ್ಟಡೀಸ್ ಮತ್ತು ಇದರ ಸಂಬಂಧಿತ ಮಾಹಿತಿಯಿಂದ ಪರಿಹರಿಸಬಹುದು ಡೇಟಾಬೇಸ್ ಮೆಟೀರಿಯಲ್ ಸೈನ್ಸ್ ಸಂಬಂಧಿತ ವಿಷಯಗಳು ರಾಸಾಯನಿಕ ಪ್ರಕ್ರಿಯೆ ಆಪ್ಟಿಮೈಸೇಶನ್ ಮತ್ತು ಸಾಧನಗಳು ಮತ್ತು ಸಂವೇದಕ ವಿನ್ಯಾಸದಂತಹ ವಿಷಯಗಳಲ್ಲಿ ಇಂತಹ ಸಂದರ್ಭವನ್ನು ಹೆಚ್ಚು ಸುಲಭವಾಗಿ ಗುರುತಿಸಬಹುದು ಇವು ಕೆಲವು ಉದಾಹರಣೆಗಳಾಗಿವೆ ಆದರೆ ಯಾವುದೇ ನವೀನ ಶಿಕ್ಷಕರು ಈ ಪರಿಣಾಮಗಳನ್ನು ಪೂರೈಸುವ ಚಟುವಟಿಕೆಗಳನ್ನು ಹುಡುಕಬಹುದು ಮುಂದೆ ಪಿಒ4 ಅನ್ನು ಹೇಳಲು ಅಂತಹ ಚಟುವಟಿಕೆಗಳನ್ನು ಅನ್ವೇಷಿಸಬೇಕು ಪಿಒ4 ಆಧುನಿಕ ಸಾಧನ ಬಳಕೆ ಇದು ಏನು ಹೇಳುತ್ತದೆ ಮಿತಿಗಳ ತಿಳುವಳಿಕೆಯೊಂದಿಗೆ ಸಂಕೀರ್ಣ ಎಂಜಿನಿಯರಿಂಗ್ ಚಟುವಟಿಕೆಗಳಿಗೆ ಭವಿಷ್ಯ ಮತ್ತು ಮಾಡೆಲಿಂಗ್ ಸೇರಿದಂತೆ ಸೂಕ್ತ ತಂತ್ರಗಳು ಸಂಪನ್ಮೂಲಗಳು ಮತ್ತು ಮಾದರಿ ಎಂಜಿನಿಯರಿಂಗ್ ಮತ್ತು ಐಟಿ ಸಾಧನಗಳನ್ನು ರಚಿಸಿ ಆಯ್ಕೆಮಾಡಿ ಮತ್ತು ಅನ್ವಯಿಸಿ ಇದು ರಚನೆಗೆ ಸಂಬಂಧಿಸಿದೆ ಮತ್ತೊಮ್ಮೆ ಮುಖ್ಯಪದಗಳು ರಚನೆ ಆಯ್ಕೆ ಮತ್ತು ಅನ್ವಯಿಸುವುದು ಈ ಮೂರೂ ಆಧುನಿಕ ಎಂಜಿನಿಯರಿಂಗ್ ಮತ್ತು ಐಟಿ ಸಾಧನಗಳಲ್ಲಿ ತೊಡಗಿಸಿಕೊಂಡಿದೆ ಅಂದರೆ ಅವು ಉಪಕರಣಗಳು ಅಥವಾ ಐಟಿ ಪರಿಕರಗಳಂತಹ ಆಧುನಿಕ ಎಂಜಿನಿಯರಿಂಗ್ ಸಾಧನಗಳಾಗಿರಬಹುದು ಕೆಲವು ಐಟಿ ಪರಿಕರಗಳು ಈ ದಿನಗಳಲ್ಲಿ ಅನೇಕ ಎಂಜಿನಿಯರಿಂಗ್ ಕಾರ್ಯಕ್ರಮಗಳೊಂದಿಗೆ ಪರಿಚಿತವಾಗಿವೆ ಆದ್ದರಿಂದ ಪರಿಕರಗಳ ರಚನೆಯನ್ನು ಬಹುಶಿಸ್ತೀಯ ತಂಡಗಳ ಯೋಜನೆಗಳ ಮೂಲಕ ಮಾತ್ರ ಪ್ರಯತ್ನಿಸಬಹುದು ಆಯ್ಕೆಯು ಅಪ್ಲಿಕೇಶನ್ಗಾಗಿ ಇರುವ ವಿಭಿನ್ನ ಪರಿಕರಗಳನ್ನು ಹೋಲಿಸುವ ಕಾಗದ ಮಟ್ಟದ ಕಾರ್ಯಯೋಜನೆಯಾಗಿರಬಹುದು ಏಕೆಂದರೆ ಎಲ್ಲಾ ಸಾಧನಗಳನ್ನು ಹೊಂದಿರುವುದು ಸಾಧ್ಯವಿಲ್ಲ ಮತ್ತು ಅನೇಕ ಸಂಸ್ಥೆಗಳು ಈಗಾಗಲೇ ತಮ್ಮ ಪ್ರಯೋಗಾಲಯಗಳಲ್ಲಿ ಐಟಿ ಪರಿಕರಗಳನ್ನು ಸಂಯೋಜಿಸಿವೆ ಆದರೆ ಆಧುನಿಕ ಅಳತೆ ಮತ್ತು ಪರೀಕ್ಷಾ ಸಾಧನಗಳು ತುಂಬಾ ದುಬಾರಿಯಾಗಿದೆ ಮತ್ತು ಕೆಲವೇ ಕೆಲವು ಸಂಸ್ಥೆಗಳು ಅವುಗಳನ್ನು ಪದವಿಪೂರ್ವ ಮಟ್ಟದಲ್ಲಿ ನಿಭಾಯಿಸಬಲ್ಲವು ವರ್ಚುವಲ್ ಪ್ರಯೋಗಾಲಯಗಳನ್ನು ಇಲ್ಲಿ ಬಳಸಬಹುದು ಈಗ ಒಂದು ಸಂಕೀರ್ಣ ಎಂದರೇನು ಸಂಕೀರ್ಣತೆಯನ್ನು ದೊಡ್ಡ ಸಂಖ್ಯೆಯ ಅಸ್ಥಿರಗಳು ವ್ಯಾಪಕವಾಗಿ ವಿಭಿನ್ನ ಸಮಯದ ನಿರ್ಬಂಧಗಳನ್ನು ಹೊಂದಿರುವ ವಿದ್ಯಮಾನಗಳು ಶಬ್ದದ ಉಪಸ್ಥಿತಿ ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳುವಿಕೆ ಮತ್ತು ಹಲವಾರು ಋಣಾತ್ಮಕ ಮತ್ತು ಸಕಾರಾತ್ಮಕ ಪ್ರತಿಕ್ರಿಯೆ ಲೂಪ್ಗಳನ್ನು ಹೊಂದಿರುವ ವ್ಯವಸ್ಥೆಗಳಿಂದ ನಿರೂಪಿಸಲಾಗಿದೆ ಸಂಕೀರ್ಣ ಸಮಸ್ಯೆಯ ಸ್ವರೂಪವನ್ನು ನಾವು ಇಲ್ಲಿ ಹೇಳುತ್ತೇನೆ ಮತ್ತು ಇದನ್ನು ವಿಸ್ತಾರವಾಗಿ ನಂತರ ನೋಡೋಣ ಸಂಕೀರ್ಣ ಎಂಜಿನಿಯರಿಂಗ್ ಸಮಸ್ಯೆಗಳ ವರ್ತನೆಯ ಮುನ್ಸೂಚನೆಯನ್ನು ಸಾಮಾನ್ಯವಾಗಿ ವ್ಯಾಪಕವಾದ ಸಿಮ್ಯುಲೇಶನ್ ಬಳಸದೆ ಸರಳ ಸಂದರ್ಭಗಳಲ್ಲಿ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಈ ನಿರ್ದಿಷ್ಟ ಪಿಒ ಅನ್ನು ಎಂಜಿನಿಯರಿಂಗ್ ಪಠ್ಯಕ್ರಮಗಳ ಒಂದು ಭಾಗವಾಗಿದ್ದರೂ ಸಿಮ್ಯುಲೇಶನ್ ಅನ್ನು ತರಗತಿಯ ಮಟ್ಟದಲ್ಲಿ ಮತ್ತು ಪ್ರಯೋಗಾಲಯಗಳಲ್ಲಿ ವ್ಯಾಪಕವಾಗಿ ಬಳಸಬಹುದು ಆದ್ದರಿಂದ ಇವು ಕೆಲವು ಚಟುವಟಿಕೆಗಳು ಒಂದು ವರ್ಗದ ಎಂಜಿನಿಯರಿಂಗ್ ಸಮಸ್ಯೆಗಳಿಗೆ ಸಿಮ್ಯುಲೇಶನ್ ಉಪಕರಣದ ಅವಶ್ಯಕತೆಗಳನ್ನು ನಿರ್ಧರಿಸಿ ಸಿಮ್ಯುಲೇಶನ್ಗಾಗಿ ಸಾಧನಗಳನ್ನು ರಚಿಸಿ ಯೋಜನೆಯ ಮೂಲಕ ಈ ವರ್ಗದ ಎಂಜಿನಿಯರಿಂಗ್ ಸಮಸ್ಯೆಗಳನ್ನು ಪರಿಹರಿಸುವುದು ಹೆಚ್ಚು ವೆಚ್ಚದಾಯಕ ಸಾಧನವನ್ನು ಆಯ್ಕೆಮಾಡಿ ನಿರ್ದಿಷ್ಟ ಎಂಜಿನಿಯರಿಂಗ್ ಅಥವಾ ಐಟಿ ಉಪಕರಣದ ಮಿತಿಗಳನ್ನು ಅರ್ಥಮಾಡಿಕೊಳ್ಳಿ ಇಲಾಖೆಯಿಂದ ಲಭ್ಯವಿರುವ ಎಂಜಿನಿಯರಿಂಗ್ ಮತ್ತು ಐಟಿ ಪರಿಕರಗಳನ್ನು ಬಳಸಿ ಆದ್ದರಿಂದ ಇವು ಕೆಲವು ಪಿಒ ಚಟುವಟಿಕೆಗಳು ಇದು ಈ ಪಠ್ಯದ ಅಂತ್ಯವಾಗಿದೆ ನಿಮ್ಮ ನಿಯೋಜನೆಗಳನ್ನು ನೋಡೋಣ ನಿಮಗೆ ಪರಿಚಯವಿರುವ ಎಲ್ಲಾ ಗುಣಲಕ್ಷಣಗಳನ್ನು ಹೊಂದಿರುವ ಸಂಕೀರ್ಣ ಎಂಜಿನಿಯರಿಂಗ್ ಸಮಸ್ಯೆಗಳ ಎರಡು ಉದಾಹರಣೆಗಳನ್ನು ನೀಡಿ ಆರಂಭದಲ್ಲಿ ನೀವು 250 ರಿಂದ 500 ಪದಗಳನ್ನು ಬರೆಯುತ್ತೀರಿ ಮತ್ತು ನಂತರ ಅವುಗಳನ್ನು ಇನ್ನಷ್ಟು ವಿಸ್ತರಿಸಬಹುದು ನಿಮ್ಮ ದೃಷ್ಟಿಯಲ್ಲಿ ನೀವು ಕಲಿಸಿದ ಮತ್ತು ಕಲಿತ ಪಠ್ಯಕ್ರಮಗಳಿಂದ ಪಿಒ 1 ಪಿಒ 2 ಪಿಒ 3 ಪಿಒ 4 ಮತ್ತು ಪಿಒ 5 ಅನ್ನು ತಿಳಿಸುವ ಎರಡು ಉದಾಹರಣೆ ಚಟುವಟಿಕೆಗಳನ್ನು ನೀಡಿ ಮುಂದಿನ ಪಠ್ಯವು ಪದವೀಧರ ಎಂಜಿನಿಯರ್ಗೆ ಸಂಬಂಧಿಸಿದ ಪಿಒ6 ರವರೆಗಿನ ಉಳಿದ ಪಿಒಗಳನ್ನು ನೋಡೋಣ ತುಂಬ ಧನ್ಯವಾದಗಳು